ಈ ಮೊದಲು ನಾವು ಚರ್ಚಿಸಿದಂತೆ equivalent circuit model ಸಮಾನ ಸರ್ಕ್ಯೂಟ್ ಮಾದರಿಯ ಅಭಿವೃದ್ಧಿಗೆ ಈಗ ನೀವು air gap ಗಾಳಿಯ ಅಂತರ ಟಾರ್ಕ್ ಮತ್ತು ಪವರ್ ಔಟ್ಪುಟ್ ನಾದ್ಯಂತ ಪವರ್ ಶಕ್ತಿಯನ್ನು ನೋಡುತ್ತೇವೆ ಪ್ರಾರಂಭಿಸುವ ಮೊದಲು ರೋಟರ್ ಸ್ವತಃ ಶಾರ್ಟ್ ಸರ್ಕ್ಯೂಟ್ ಮಾಡಿದಾಗ ಇಂಡಕ್ಷನ್ ಯಂತ್ರದ ಕಾರ್ಯಾಚರಣೆಯ ತತ್ವವನ್ನು ಪರಿಷ್ಕರಿಸೋಣ ನಂತರ ಅದು ಸ್ಟಾಟರ್ magnetic field ಕಾಂತೀಯ ಕ್ಷೇತ್ರದ ದಿಕ್ಕಿನಲ್ಲಿ ಚಲಿಸುತ್ತದೆ ಆದರೆ ಅದು ಎಂದಿಗೂ n ns ಅನ್ನು ಸಾಧಿಸುವುದಿಲ್ಲ ನಂತರ ಟಾರ್ಕ್ 0 ಆಗಿರುತ್ತದೆ ತದನಂತರ ಪ್ರತಿ flux per pole ಕಂಬಕ್ಕೆ ಫೀಲ್ಡ್ ಫ್ಲಕ್ಸ್ ಮತ್ತು ರೋಟರ್ ನಡುವಿನ ಸಂವಹನವು ಪರಸ್ಪರ ಸಂಬಂಧಿಸಿದಂತೆ ಸ್ಟೇಷನರಿಗಳಾಗಿವೆ ಮತ್ತು ರೇಖಾಚಿತ್ರದಲ್ಲಿ ಕಂಡುಬರುವಂತೆ ಟಾರ್ಕ್ ಅನ್ನು fr ನ ದಿಕ್ಕಿನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತದೆ ಮತ್ತು ಅಂತಿಮವಾಗಿ ರೋಟರ್ ವೇಗ n ನೊಂದಿಗೆ ಸ್ಟಾಟರ್ ಮ್ಯಾಗ್ನೆಟಿಕ್ ಕ್ಷೇತ್ರದ ದಿಕ್ಕಿನಲ್ಲಿ ತಿರುಗುತ್ತದೆ ಆದರೆ ns ಗಿಂತ ಕಡಿಮೆ ಮತ್ತು ಅದು ಸ್ಥಿರವಾದ ವೇಗವನ್ನು ತಲುಪುತ್ತದೆ ಸರ್ಕ್ಯೂಟ್ ಮಾದರಿಯ ಅಭಿವೃದ್ಧಿಯ ನಂತರ ವಿಷಯಗಳು ಕಷ್ಟಕರವಲ್ಲ ನಮ್ಮ ತಿಳುವಳಿಕೆಯ ಅಗತ್ಯವಿದೆ ಅಷ್ಟೇ ಈಗ ಏರ್ ಗ್ಯಾಪ್ ಟಾರ್ಕ್ ಮತ್ತು ಪವರ್ ಔಟ್ಪುಟ್ ನಾದ್ಯಂತ ಪವರ್ ನಾವು ಇದನ್ನು air gap ಗಾಳಿಯ ಅಂತರದಾದ್ಯಂತ power ಶಕ್ತಿ ಎಂದು ಏಕೆ ಕರೆಯುತ್ತೇವೆ ನಾವು ಸ್ಟಾಟರ್ ಮತ್ತು ರೋಟರ್ ಎರಡನ್ನೂ ಹೊಂದಿದ್ದೇವೆ ಸ್ಟಾಟರ್ ಮತ್ತು ರೋಟರ್ ನಡುವೆ ರೋಟರ್ ಗೆ ಅಂತರ ಮತ್ತು ಪವರ್ ಇನ್ಪುಟ್ ಇದೆ ಇದು ಸ್ಟಾಟರ್ ಗೆ ಇನ್ಪುಟ್ ಶಕ್ತಿ ಸ್ಟಾಟರ್ ನಷ್ಟ ವಿದ್ಯುತ್ ಅನ್ನು ಗಾಳಿಯ ಅಂತರದ ಮೂಲಕ ವರ್ಗಾಯಿಸಲಾಗುತ್ತದೆ ಅಲ್ಲಿ ನಾವು ಆ magnetic field ಕಾಂತೀಯ ಕ್ಷೇತ್ರವನ್ನು ಹೊಂದಿದ್ದೇವೆ ಮತ್ತು ಇದು ರೋಟರ್ ಗೆ ಇನ್ಪುಟ್ ಆಗಿರುತ್ತದೆ ಅದಕ್ಕಾಗಿಯೇ ನಾವು air gap ಗಾಳಿಯ ಅಂತರದಾದ್ಯಂತ power ಶಕ್ತಿಯನ್ನು ಕರೆಯುತ್ತೇವೆ ಅಂದರೆ ಇದು ಗಾಳಿಯ ಅಂತರದ ಮೂಲಕ ವರ್ಗಾಯಿಸಲಾದ ನಿಜವಾದ ಶಕ್ತಿಯಾಗಿದೆ ಅಲ್ಲಿ ನಾವು magnetic field ಕಾಂತೀಯ ಕ್ಷೇತ್ರವನ್ನು ಹೊಂದಿದ್ದೇವೆ ಅದಕ್ಕಾಗಿಯೇ ಇದನ್ನು air gap power ಗಾಳಿಯ ಅಂತರದಾದ್ಯಂತ ಶಕ್ತಿ ಎಂದು ಹೇಳಲಾಗುತ್ತದೆ ನೀವು ಈ ರೇಖಾಚಿತ್ರ ನಾಮಕರಣ ಮತ್ತು ಇತರ ವಿಷಯವನ್ನು ನೋಡಿದರೆ Air gap power ಗಾಳಿಯ ಅಂತರದಾದ್ಯಂತ ಶಕ್ತಿ ಈ ಪರಿಭಾಷೆಯಲ್ಲಿ ಯಾವುದೇ ಗೊಂದಲ ಇರಬಾರದು ನಾವು ರೇಖಾಚಿತ್ರವನ್ನು ನೋಡಿದರೆ ಮತ್ತು ಈ points ಬಿಂದುಗಳು A ಮತ್ತು B ಎಡಬದಿಯ ಭಾಗ stator resistance ಸ್ಟಾಟರ್ ಪ್ರತಿರೋಧ ಮತ್ತು reactance ಪ್ರತಿವರ್ತನೆ ಇದು ಪ್ರಮುಖ ನಷ್ಟದ ಘಟಕವಾಗಿದೆ ಮತ್ತು ಇದು magnetizing ಕಾಂತೀಯಗೊಳಿಸುವ ಘಟಕವಾಗಿದೆ ನಾವು ವಿಭಜಿಸಿದಾಗ PG ಯನ್ನು 3 ರಿಂದ ನಾವು per phase power ಪ್ರತಿ ಹಂತಕ್ಕೆ ಶಕ್ತಿ ಪಡೆಯುತ್ತೇವೆ PA ಮತ್ತು PG ಎಂದರೇನು ಎಂದು ಚರ್ಚಿಸುತ್ತೇವೆ ಮತ್ತು ಬಲಭಾಗವು rotor ರೋಟರ್ ಆಗಿದೆ ಇದು reactance ರಿಯಾಕ್ಟಿಯನ್ಸ್ r2s ಇದು ಬದಲಾಗುವ ಭಾಗವಾಗಿದೆ ಇದು ಸ್ಲಿಪ್ ಅನ್ನು ಅವಲಂಬಿಸಿರುತ್ತದೆ ಆದ್ದರಿಂದ r2s ಈಗ ಇದು A ಮತ್ತು B air gap ಗಾಳಿಯ ಅಂತರ ದಾಟುವ ನಿಜವಾದ ಶಕ್ತಿಯಾಗಿದೆ ಇದು rotor ರೋಟರ್ ಬದಿಗೆ ಪವರ್ ಇನ್ಪುಟ್ ಆಗಿದೆ ಇವು I1 ಮತ್ತು I2 current ಕರೆಂಟ್ ಮತ್ತು ಇದು I0 ಟ್ರಾನ್ಸ್ ಫಾರ್ಮರ್ ಸರ್ಕ್ಯೂಟ್ ಗೆ ಸಾಕಷ್ಟು ಹೋಲುತ್ತದೆ ಮತ್ತು ವ್ಯತ್ಯಾಸವೆಂದರೆ ಇಲ್ಲಿ secondary resistance r2s ಏಕೆಂದರೆ ಇದು rotating ತಿರುಗುವ ಸಾಧನವಾಗಿದೆ ಈ ಸರ್ಕ್ಯೂಟ್ ಗೆ ಚಿತ್ರ 10 ರಂತೆ ಟರ್ಮಿನಲ್ ಗಳನ್ನು ದಾಟುವ ವಿದ್ಯುತ್ per phase ಪ್ರತಿ ಹಂತಕ್ಕೆ electrical power ವಿದ್ಯುತ್ ಶಕ್ತಿಯ ಇನ್ಪುಟ್ ಆಗಿದೆ stator loss ಸ್ಟಾಟರ್ ನಷ್ಟ ಅಂದರೆ stator copper loss ಸ್ಟಾಟರ್ ತಾಮ್ರದ ನಷ್ಟ - iron loss ಕಬ್ಬಿಣದ ನಷ್ಟ ಇಲ್ಲಿ Ii2 Ri iron loss ಕಬ್ಬಿಣದ ನಷ್ಟ ಮತ್ತು I12r1 stator copper loss ಸ್ಟಾಟರ್ ತಾಮ್ರದ ನಷ್ಟವಾಗಿದೆ ಮತ್ತು ಆದ್ದರಿಂದ ಸ್ಟಾಟರ್ ನಿಂದ air gap ಗಾಳಿಯ ಅಂತರದ ರೋಟರ್ ಗೆ ವರ್ಗಾಯಿಸುವ ಶಕ್ತಿ magnetizing field ಕಾಂತೀಯ ಕ್ಷೇತ್ರದ ಮೂಲಕ ಇದು air gap power ಗಾಳಿಯ ಅಂತರದಾದ್ಯಂತ ಶಕ್ತಿ ಯಾಗಿದೆ ಮತ್ತು ಇದು 3 ಫೇಸ್ ಪವರ್ ಆಗಿದ್ದು PG ಎಂದು ಸಂಕೇತಿಸಲಾಗುತ್ತದೆ ಚಿತ್ರ 10 ರಿಂದ PG 3 I22 r2 s ಆಗಿರುತ್ತದೆ ರೇಖಾಚಿತ್ರವನ್ನು ನೋಡಿ ಇದು PG 3 ಫೇಸ್ ಪವರ್ PG 3 ಎಂದರೆ per phase ಪ್ರತಿ ಹಂತಕ್ಕೆ power ವಿದ್ಯುತ್ ಶಕ್ತಿ ಎಂದರ್ಥ ಆದ್ದರಿಂದ 3 ಫೇಸ್ ಪವರ್ 3 I22 r2s ಬಲಭಾಗದಲ್ಲಿರುತ್ತದೆ ಅಂದರೆ PG ಎಂಬುದು air gap ಗಾಳಿಯ ಅಂತರದಾದ್ಯಂತ ಶಕ್ತಿಯಾಗಿದೆ ಇದನ್ನೇ ಇಲ್ಲಿ ಬರೆಯಲಾಗಿದೆ PG air gap ಗಾಳಿಯ ಅಂತರದಾದ್ಯಂತ ಶಕ್ತಿಯನ್ನು 3 I22 r2s ಅ0ದರೆ 3 I22 r2ಮೂಲತಃ ರೋಟರ್ copper loss ತಾಮ್ರದ ನಷ್ಟ ಅಂದರೆ ರೋಟರ್ copper loss ತಾಮ್ರದ ನಷ್ಟವನ್ನು slip ಸ್ಲಿಪ್ ನಿಂದ ವಿಂಗಡಿಸಲಾಗಿದೆ ಆದ್ದರಿಂದ rotor ರೋಟರ್ copper loss ತಾಮ್ರ ನಷ್ಟ slip ಸ್ಲಿಪ್ PG Rotor copper loss ರೋಟರ್ ತಾಮ್ರದ ನಷ್ಟ slip ಸ್ಲಿಪ್ PG slip ಸ್ಲಿಪ್ s ಆದ್ದರಿಂದ ಅದು sPG ಆಗಿರುತ್ತದೆ rotor copper loss ನ್ನು ರೋಟರ್ ತಾಮ್ರದ ನಷ್ಟವನ್ನು ಪ್ರತಿನಿಧಿಸುತ್ತದೆ Pcr s PG ಆದರೆ ಸಮೀಕರಣ 19 ರಲ್ಲಿ ಕ್ರಾಸ್ ಗುಣಿಸಿದರೆ s PG 3 I22 r2 ಆದ್ದರಿಂದ ನಾವು rotor copper loss ರೋಟರ್ ತಾಮ್ರದ ನಷ್ಟ PCr s PG 3 I22 r2 ಬರೆಯಬಹುದು ಇದು ಸಮೀಕರಣ 20 ಯಾಂತ್ರಿಕ ಶಕ್ತಿಯ ಉತ್ಪಾದನೆಯು ಒಟ್ಟು ಶಕ್ತಿ Pm PG Pcr air gap power ಗಾಳಿಯ ಅಂತರದಾದ್ಯಂತ ಶಕ್ತಿ - rotor copper loss ರೋಟರ್ ತಾಮ್ರ ನಷ್ಟ ಅದು ಯಾಂತ್ರಿಕ ವಿದ್ಯುತ್ ಉತ್ಪಾದನೆಯಾಗುತ್ತದೆ ನಂತರ Pm PG - 3 I22 r2 ಆದರೆ PG 3 I22 r2s ಇಲ್ಲಿ PG ಮೌಲ್ಯವನ್ನು ಬದಲಿಸಿ ಮತ್ತು 3 I22 r2s common ಸಾಮಾನ್ಯ ತೆಗೆದುಕೊಳ್ಳುವುದು ಇದು 1 - s PG ಏಕೆಂದರೆ ಸಮೀಕರಣದ ಈ ಭಾಗವು PG ಆಗಿದೆ PG 3 I22 r2s ಆದ್ದರಿಂದ Pm 1 - s PG ಸಮೀಕರಣ 21 ಇದರರ್ಥ ಒಟ್ಟು ಯಾಂತ್ರಿಕ ಶಕ್ತಿಯ ಉತ್ಪಾದನೆಯು 3 ಬಾರಿ 3 ಹಂತ resistance ಪ್ರತಿರೋಧದಲ್ಲಿ ಹೀರಿಕೊಳ್ಳುವ ವಿದ್ಯುತ್ ಶಕ್ತಿ r2 1s - 1 ಆದ್ದರಿಂದ ಇದು ಒಟ್ಟು ಯಾಂತ್ರಿಕ ಶಕ್ತಿಯ ಔಟ್ಪುಟ್ ಆಗಿದೆ ಆದ್ದರಿಂದ ಚಿತ್ರ 10 ಅನ್ನು ಚಿತ್ರ 11 ರಲ್ಲಿರುವಂತೆ redrawn ಮರುಸೆಳೆಯಬಹುದು ಅಲ್ಲಿ r2s r2 1s - 1 ಎಂದು ಬರೆಯಬಹುದು ಅಂದರೆ r2 ಸೇರಿಸಿ ಮತ್ತು r2" ಅನ್ನು ಕಳೆಯಿರಿ r2 1s - 1 ಭಾಗ ಲೋಡ್ resistance ರೆಸಿಸ್ಟೆನ್ಸ್ ಆಗಿರುತ್ತದೆ ಆದ್ದರಿಂದ ನಾವು ಈ ನಿಯತಾಂಕಗಳನ್ನು ಸರ್ಕ್ಯೂಟ್ ನಲ್ಲಿ ಹಾಕಿದರೆ ಇದು x2 ಆಗಿರುತ್ತದೆ ಇದು r2 ರೋಟರ್ resistance ಪ್ರತಿರೋಧವಾಗಿದೆ ಮತ್ತು ಉಳಿದ ಭಾಗ r2 1s - 1 ಇಲ್ಲಿ ಲೋಡ್ resistance ಪ್ರತಿರೋಧವಾಗಿದೆ ನನ್ನ ಪ್ರಕಾರ ಸರ್ಕ್ಯೂಟ್ 10 ರಿಂದ r2s ಇದನ್ನು r2 r21s 1 ಎಂದು ಬರೆಯಲಾಗಿದೆ ಈ ರೀತಿಯಲ್ಲಿ ನಾವು ಗಣಿತೀಯವಾಗಿ ಲೋಡ್ ಪ್ರತಿರೋಧವನ್ನು ಪ್ರತಿನಿಧಿಸಬಹುದು ಇದನ್ನು ಚಿತ್ರ 11 ರಲ್ಲಿ load resistance ಲೋಡ್ ರೆಸಿಸ್ಟೆನ್ಸ್ ಎಂದು ಗುರುತಿಸಲಾಗಿದೆ ಸಮೀಕರಣ 21 ರಿಂದ ಗಮನಿಸಲಾಗುತ್ತದೆ mechanical power ಯಾಂತ್ರಿಕ ಶಕ್ತಿಯ ಉತ್ಪಾದನೆಯು rotor ರೋಟರ್ ಗೆ ತಲುಪಿಸಿದ ಒಟ್ಟು ಶಕ್ತಿಯ ಒಂದು ಭಾಗವಾಗಿದೆ ನಾವು Pm 1 - s PG ಯನ್ನು ನೋಡಿದ್ದೇವೆ ಸಮೀಕರಣ 21 ರಿಂದ Pm 1 - s PG PG air gap ವಾಯು ಅಂತರದ ಶಕ್ತಿ ಮತ್ತು Pm ಯಾಂತ್ರಿಕ ಶಕ್ತಿ ಉತ್ಪಾದನೆಯಾಗಿದೆ ಅದೇ ಸಂಬಂಧವನ್ನು ಸಮೀಕರಣ 20 ರಿಂದ ವ್ಯಾಖ್ಯಾನಿಸಬಹುದು s ನ ಒಂದು ಭಾಗ copper loss ತಾಮ್ರದ ನಷ್ಟ ದಂತೆ rotor ರೋಟರ್ ನಲ್ಲಿ ವಿಸರ್ಜಿಸಲ್ಪಡುತ್ತದೆ ನಮ್ಮ ಲ್ಲಿರುವಂತೆ Pcr s PG ಅಲ್ಲಿ air gap ಗಾಳಿಯ ಅಂತರದ ಶಕ್ತಿಯ ಭಾಗ ತಾಮ್ರದ ನಷ್ಟವಾಗಿರುತ್ತದೆ ಮತ್ತು ಈ Pm ಉಳಿದ air gap ಏರ್ ಗ್ಯಾಪ್ ಪವರ್ PG ಮೂಲತಃ ಅದು ಅಂದರೆ PG - rotor copper loss ರೋಟರ್ ತಾಮ್ರ ನಷ್ಟ ಇಂಡಕ್ಷನ್ ಮೋಟರ್ ನ ಹೆಚ್ಚಿನ slip ಸ್ಲಿಪ್ ಕಾರ್ಯನಿರ್ವಹಿಸಿದರೇ ಹೆಚ್ಚು ಅಸಮರ್ಥವಾಗಿರುತ್ತದೆ ಎಂಬುದು ಈಗ ಸ್ಪಷ್ಟವಾಗುತ್ತದೆ ತುಂಬಾ ದೊಡ್ಡ slip ಸ್ಲಿಪ್ ನಲ್ಲಿ ಕಾರ್ಯನಿರ್ವಹಿಸಿದರೇ ಮೊದಲ ಭಾಗ s PG rotor copper loss ರೋಟರ್ ನ ತಾಮ್ರದ ನಷ್ಟವು s ಹೆಚ್ಚಿರುವುದರಿಂದ ಹೆಚ್ಚು ಇರುತ್ತದೆ ಸಮೀಕರಣ 5 ರಿಂದ ನಾವು s 1 nns ಹೊಂದಿದ್ದೇವೆ ಇದನ್ನು 1 ωωs ಎಂದು ಮರುಬರೆಯಬಹುದು ಸಂಖ್ಯಾತ್ಮಕ ಮತ್ತು ಛೇದಕವನ್ನು 2 π ಗುಣಿಸುವ ಮೂಲಕ ಆದ್ದರಿಂದ ಇದು 2 π n ω ಮತ್ತು 2 π ns ωs synchronous ಸಿಂಕ್ರೋನಸ್ ವೇಗವಾಗಿರುತ್ತದೆ ಆದ್ದರಿಂದ ω 1 - s ωs ಅಂದರೆ ಪ್ರತಿ ಸೆಕೆಂಡಿಗೆ radian ರೇಡಿಯನ್ ಯಾಂತ್ರಿಕ ಇದು ಸಮೀಕರಣ 22 ಈಗ electromagnetic ವಿದ್ಯುತ್ಕಾಂತೀಯ torque ಟಾರ್ಕ್ ಶಕ್ತಿ torqueangular speed ಟಾರ್ಕ್ ಕೋನೀಯ ವೇಗ Electromagnetic torque ವಿದ್ಯುತ್ಕಾಂತೀಯ ಟಾರ್ಕ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಸಮೀಕರಣ 22 ಎರಡೂ ಬದಿಗಳನ್ನು T ಇಂದ ಗುಣಿಸಿ ಅಂದರೆ ωT 1 - s ωsT ನಾವು schematic ಸ್ಕೀಮ್ಯಾಟಿಕ್ ರೇಖಾಚಿತ್ರಕೆ ಹಿಂತಿರುಗಿದರೆ ಅಲ್ಲಿ f1 f2 fr ಮತ್ತು torque ಟಾರ್ಕ್ ನಿರ್ದೇಶನವನ್ನು ನೀಡಲಾಗುತ್ತದೆ ಇಲ್ಲಿ ωT ωsT Pm ಏಕೆಂದರೆ Pm ω T ಮತ್ತು Pm 1 - s PG ಆದ್ದರಿಂದ ನಾವು ωsT 1 - s PG ಸಮೀಕರಿಸಬಹುದು 1 - s ಎರಡೂ ಕಡೆ ರದ್ದಾಗುತ್ತವೆ ಆದ್ದರಿಂದ ωs T PG ಆದ್ದರಿಂದ T PGωs ಅಂದರೆ PG 3 I22 r2s ωs ನ್ಯೂಟನ್ ಮೀಟರ್ ಇದು ಸಮೀಕರಣ 23 ಮುಂದಿನದು computational ಕಂಪ್ಯೂಟೇಶನಲ್ ಕಾರ್ಯವಿಧಾನ ಇವು ನಿರ್ದಿಷ್ಟ ಸಂಬಂಧ ನಾವು ಅದನ್ನು ನೆನಪಿನಲ್ಲಿಡಬೇಕು ನೀವು ನೆನಪಿಸಿಕೊಳ್ಳಲಾಗದಿದ್ದರೆ computational ಕಂಪ್ಯೂಟೇಶನಲ್ ಕಾರ್ಯವಿಧಾನದ ಮೂಲಕ ನೀವು ಸುಲಭವಾಗಿ ಮಾಡಬಹುದು ಈ ಸಂದರ್ಭದಲ್ಲಿ ನಾವು ಏನು ಮಾಡಿದ್ದೇವೆ ಎಂದರೆ core loss component ಕೋರ್ ಲಾಸ್ ಕಾಂಪೊನೆಂಟ್ ಅನ್ನು ತೆಗೆದುಹಾಕಲಾಗಿದೆ ಇದು stator ಸ್ಟಾಟರ್ ಬದಿಯಲ್ಲಿದೆ ಇದು magnetizing ಮ್ಯಾಗ್ನೆಟೈಸಿಂಗ್ ಭಾಗವಾಗಿದೆ ಮತ್ತು ಇದು x2 ಇದು r2 s ನೀವು ಸರ್ಕ್ಯೂಟ್ ಅನ್ನು ನೋಡಿದರೆ ಈ a b ಭಾಗ ಹೊರತಾಗಿಯೂ ಮತ್ತು ಏರ್ ಗ್ಯಾಪ್ power PG ಹೊರತಾಗಿಯೂ ನಾವು Zf ಅನ್ನು ಲೆಕ್ಕ ಹಾಕಲು ಪ್ರಯತ್ನಿಸೋಣ ಇದನ್ನು Zfಎಂದು ನೀಡಲಾಗುತ್ತದೆ rotor ರೋಟರ್ ಮತ್ತು magnetising ಮ್ಯಾಗ್ನೆಟೈಸಿಂಗ್ ಸರ್ಕ್ಯೂಟ್ ಗಾಗಿ ಈ ಭಾಗವು ಸರಣಿ ಸಮಾನಾಂತರ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಇದು r2s x2 jxm ಗೆ ಸಮಾನಾಂತರವಾಗಿದೆ r2s j x2 ಗೆ ಸಮಾನಾಂತರವಾಗಿ j xm ನಾವು ಅದನ್ನು ಸಮಾನ ಪದಗಳಾಗಿ ಮಾಡಿದರೆ ಈ ರೂಪದಲ್ಲಿ ನಾವು ಈ computation ಕಂಪ್ಯೂಟೇಶನ್ ನಂತರ real ನೈಜ ಮತ್ತು imaginary ಕಾಲ್ಪನಿಕ ಭಾಗವನ್ನು ಬೇರ್ಪಡಿಸಬಹುದು rf j xf ನಿಂದ ನಾನು ಅದನ್ನು ಮಾಡಲು ಹೋಗುವುದಿಲ್ಲ ಅದನ್ನು ನೀವೇ ಮಾಡುವಂತೆ ನಾನು ನಿಮ್ಮನ್ನು ವಿನಂತಿಸುತ್ತೇನೆ ನೀವು ಈಗಾಗಲೇ ಇದನ್ನು ಸಿಂಗಲ್ ಫೇಸ್ AC ಸರ್ಕ್ಯೂಟ್ ನಲ್ಲಿ ಅಧ್ಯಯನ ಮಾಡಿದ್ದೀರಿ ಆದ್ದರಿಂದ PG 3I12 rf PG 3 I12 Rf ಏಕೆಂದರೆ ನಾವು ಈ ಸಮಾನ ಸರ್ಕ್ಯೂಟ್ ಅನ್ನು ಬರೆಯುವಾಗ air gap power ಗಾಳಿಯ ಅಂತರದಾದ್ಯಂತ ವಿದ್ಯುತ್ 3 I1 2 Rf ಆಗಿರುತ್ತದೆ ಇದನ್ನು ವಿವರಿಸಲು ನಾನು ಸಮಾನ ಸರ್ಕ್ಯೂಟ್ ಅನ್ನು ಬರೆಯುತ್ತೇನೆ ಇದು r1 x1 ಮತ್ತು ಇವು rf ಮತ್ತು xf ಸರ್ಕ್ಯೂಟ್ ನ ಇತರ ತುದಿಯನ್ನು ಮುಚ್ಚಲಾಗಿದೆ ಪ್ರಸ್ತುತ I1 ಹರಿಯುತ್ತಿದೆ ಮತ್ತು ಇಲ್ಲಿ ಅನ್ವಯಿಸಲಾದ ವೋಲ್ಟೇಜ್ v ನಾನು j ಅನ್ನು x ಪದಗಳೊಂದಿಗೆ ಹಾಕಿಲ್ಲ ಅದು ಅರ್ಥವಾಗುತ್ತದೆ ಎಂದು ಭಾವಿಸಿದೆ ಈ ಎ ಬಿ ಹಂತದಲ್ಲಿ PG ಶಕ್ತಿಯಾಗಿದ್ದರೂ ಈ ಸಮಾನ ಸರ್ಕ್ಯೂಟ್ ನಲ್ಲಿ ಅದೇ I1 ವಿದ್ಯುತ್ ಪ್ರವಹಿಸಲಿದೆ ಆದ್ದರಿಂದ ಪಿಜಿ 3I12rf ಆಗಿರುತ್ತದೆ ಏಕೆಂದರೆ rf ರೋಟರ್ ಸೈಡ್ ಸಮಾನ resistance ಪ್ರತಿರೋಧವಾಗಿದೆ ಅಂದರೆ torque ಟಾರ್ಕ್ T PGωs 3 I12 rf ωs ಇದು ಸಮೀಕರಣ 24 ಮುಂದೆ torque slip ಟಾರ್ಕ್ ಸ್ಲಿಪ್ ಗುಣಲಕ್ಷಣಗಳು ಇಲ್ಲಿ ನಾವು torque slip ಟಾರ್ಕ್ ಸ್ಲಿಪ್ ಗುಣಲಕ್ಷಣಗಳ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳುತ್ತೇವೆ ಚಿತ್ರ 12 ರಲ್ಲಿ A B ಯ ಎಡಕ್ಕೆ Thevenin's ಥೆವೆನ್ ಸಮಾನ ಸರ್ಕ್ಯೂಟ್ ಅನ್ನು ಕಂಡುಹಿಡಿಯುವ ಮೂಲಕ ಅದನ್ನು ಸುಲಭವಾಗಿ ಪಡೆಯಲಾಗುತ್ತದೆ ಆದ್ದರಿಂದ ನೀವು Thevenin's ಥೆವೆನಿನ ವೋಲ್ಟೇಜ್ ಮತ್ತು Thevenin's ಥೆವೆನಿನ ಸಮಾನ ವಾದ impedance ಇಂಪೆಡಾನ್ಸ್ ಅನ್ನು ಕಂಡುಹಿಡಿಯಲು ಪ್ರಯತ್ನಿಸಿದರೆ ಈ ಬದಿಯಲ್ಲಿ ನಾವು Thevenin's ಥೆವೆನಿನ ಮತ್ತು maximum power transfer ಗರಿಷ್ಠ ವಿದ್ಯುತ್ ವರ್ಗಾವಣೆ theorem ಥಿಯೋರೆಮ್ ಅನ್ನು ಅಧ್ಯಯನ ಮಾಡಿದಂತೆ ನಾವು ಅಧ್ಯಯನ ಮಾಡಿದ Thevenin's theorem ಥೆವೆನಿನ ಥಿಯೋರೆಮ್ ನಾವು current ವಿದ್ಯುತ್ current ಕರೆಂಟ್ ಕಂಡುಹಿಡಿಯಲು ಆಸಕ್ತಿ ಹೊಂದಿರುವ ಶಾಖೆಯನ್ನು ಆಯ್ಕೆ ಮಾಡಿ ನಾವು Thevenin's ತೆವೆನ್ ವೋಲ್ಟೇಜ್ ಮತ್ತು Thevenin's ಥೆವೆನ್ impedance ಇಂಪೆಡಾನ್ಸ್ ಅಥವಾ D C ಸರ್ಕ್ಯೂಟ್ Thevenin's ಥೆವೆನ್ resistance ಪ್ರತಿರೋಧವನ್ನು ಲೆಕ್ಕಹಾಕಿದ ನಂತರ ಹೊರತೆಗೆಯಲಾಗಿದೆ ಅದೇ ರೀತಿಯಲ್ಲಿ ನಾವು ಅದನ್ನು ಇಲ್ಲಿ ಮಾಡುತ್ತೇವೆ ಆದ್ದರಿಂದ ಈ ಸರ್ಕ್ಯೂಟ್ ನ ಎಡಭಾಗದಲ್ಲಿ ಈ ಎಡಭಾಗಕ್ಕೆ ಗುರುತಿಸಲಾದ ಬಾಣದ ದಿಕ್ಕಿನಲ್ಲಿ ನಾವು ಇದನ್ನು ನೋಡುತ್ತೇವೆ ಆದ್ದರಿಂದ ಸರ್ಕ್ಯೂಟ್ ಅನ್ನು ಮತ್ತೆ ನೋಡಿ ದಯವಿಟ್ಟು ಸರಳ ಸರ್ಕ್ಯೂಟ್ ಅನ್ನು ಬರೆಯಿರಿ ಅದನ್ನು ಇಲ್ಲಿ ಚಿತ್ರಿಸಿದ ರೀತಿ ಮತ್ತು ಅದಕ್ಕೆ ಅನುಗುಣವಾಗಿ Z Thevenin's ಥೆವೆನ್ r1 j x1 jxm ಗೆ ಸಮಾನಾಂತರವಾಗಿ ಕಂಡುಹಿಡಿಯಲು ಪ್ರಯತ್ನಿಸಿ ಆದ್ದರಿಂದ ಇದು ಸಮಾನವಾಗದೆ rTheveni jxThevenin ಒಮ್ಮೆ ಅದನ್ನು ಲೆಕ್ಕಹಾಕಿದ ನಂತರ current ಕರೆಂಟ್ ಲೆಕ್ಕಮಾಡಿ Vth v j xmr1 j x1 xm ಇಲ್ಲಿ ಗಮನಿಸಿ ಬಲಬದಿಯ rotor ರೋಟರ್ ನ್ನು ನಿರ್ಲಕ್ಷಿಸಲಾಗುತ್ತದೆ ಏಕೆಂದರೆ ನಾವು VT ಕಂಡುಹಿಡಿಯಬೇಕು ಇಲ್ಲಿ stator ಸ್ಟಾಟರ್ ನ loop ಲೂಪ್ ನಲ್ಲಿ I ಈ ನಿಯತಾಂಕಗಳ ಮೂಲಕ ಹರಿಯುವ current ಕರೆಂಟ್ ಏಕೆಂದರೆ ನಾವು stator ಸ್ಟಾಟರ್ ಬದಿಯಲ್ಲಿ ಮಾತ್ರ ಆಸಕ್ತಿ ಹೊಂದಿದ್ದೇವೆ ನಾವು ರೋಟರ್ ಭಾಗವನ್ನು ಪರಿಗಣಿಸುವುದಿಲ್ಲ ಏಕೆಂದರೆ ನಾವು VT ಯನ್ನು ಲೆಕ್ಕಹಾಕಬೇಕು ಇದು a b ಯಾದ್ಯಂತ ವೋಲ್ಟೇಜ್ ಹೊರತುಪಡಿಸಿ ಬೇರೇನೂ ಅಲ್ಲ ಅದು Va b rotor ರೋಟರ್ ಬದಿಯನ್ನು ನಿರ್ಲಕ್ಷಿಸುತ್ತಿರುವುದರಿಂದ ರೋಟರ್ ಭಾಗದಲ್ಲಿ current ಕರೆಂಟ್ ನಿರ್ಲಕ್ಷಿಸಲಾಗುತ್ತದೆ ಆದ್ದರಿಂದ I v r1 j x x m ಆದ್ದರಿಂದ VT ಈ ಸರಣಿ ಭಾಗಗಳನ್ನು ಪರಿಗಣಿಸಿ ಅಲ್ಲಿ Va b ಮೌಲ್ಯಮಾಪನ ಮಾಡಲಾಗುತ್ತದೆ ಆದ್ದರಿಂದ VT jxmv r1 j x1 x m ಅದೇ ವಿಷಯವನ್ನು ಸಮೀಕರಣ 25 ರಲ್ಲಿ ಬರೆಯಲಾಗಿದೆ ಅಂದರೆ VT v jxmr1 jx1x m ನಂತರ ಸರ್ಕ್ಯೂಟ್ ಅನ್ನು ಚಿತ್ರ 13 ರಲ್ಲಿರುವಂತೆ ಸರಳೀಕರಿಸಲಾಯಿತು ಇದರಲ್ಲಿ VT ಯನ್ನು ಉಲ್ಲೇಖ ವೋಲ್ಟೇಜ್ ಆಗಿ ತೆಗೆದುಕೊಳ್ಳಲಾಗುತ್ತದೆ ಇದು Thevenin equivalent ಥೆವೆನ್ ಸಮಾನವಾಗಿದೆ ಇದು Vth rth ಮತ್ತು xth ಮತ್ತು rotor ಬದಿ ರೋಟರ್ x2 ಮತ್ತು r2s r2 s ನ್ನು r2 r2 1s - 1 ಎಂದು ವಿಂಗಡಿಸಲಾಗಿದೆ ಇಲ್ಲಿ ಆರ್2 1ಎಸ್ 1 ಲೋಡ್ resistance ರೆಸಿಸ್ಟೆನ್ಸ್ ಭಾಗ ಎಂದು ವಿಂಗಡಿಸಲಾಗಿದೆ ಇದನ್ನು variable ವೇರಿಯಬಲ್ ಎಂದು ತೋರಿಸಲಾಗುತ್ತದೆ ಏಕೆಂದರೆ s slip ಸ್ಲಿಪ್ ಇದು ಲೋಡ್ ನೊಂದಿಗೆ ಬದಲಾಗುತ್ತ ಇರುತ್ತದೆ ಆದ್ದರಿಂದ ಇದು rth xth ಮತ್ತು ಇದು point ಪಾಯಿಂಟ್ a b ಮತ್ತು ನಂತರ ಇದು x 2 r2 s I2 current ಹರಿಯುತ್ತಿದೆ ಮತ್ತು ಇದು ವೋಲ್ಟೇಜ್ Vth ಎಂದು ಅರ್ಥಮಾಡಿಕೊಳ್ಳಬಹುದು ನಾವು 13 ನೇ ಚಿತ್ರದಿಂದ I2 Vth rth r2s j xth x 2 ಬರೆಯಬಹುದು ಮತ್ತು current ಕರೆಂಟ್ ಪರಿಮಾಣವನ್ನು ಮಾತ್ರ ತೆಗೆದುಕೊಂಡರೆ ಆಗ I22 Vth 2rth r2s2xth x 22 ಈಗಾಗಲೇ ನಾವು ಅಧ್ಯಯನ ಮಾಡಿದ್ದೇವೆ single phase ಸಿಂಗಲ್ ಫೇಸ್ ಸರ್ಕ್ಯೂಟ್ ನಿಂದ ನೇರವಾಗಿ ನಾವು ಬರೆಯಬಹುದು ಪ್ರಸ್ತುತ I22 Vth 2rth r2s2xth x 22 ಇದು ಸಮೀಕರಣ 26 ಆದ್ದರಿಂದ PG 3 I22 r2 s ωs ಈ ಅಭಿವ್ಯಕ್ತಿಗೆ ಸಮೀಕರಣ 26 ರಿಂದ I2'2 ಗೆ ಬದಲಿಯಾಗಿ torque ಟಾರ್ಕ್ ಅಭಿವ್ಯಕ್ತಿಯನ್ನು ನೀಡುತ್ತದೆ ಇದು ಸಮೀಕರಣ 27 ನಾವು ಸಮೀಕರಣ 27 ಅನ್ನು ನೋಡಿದರೆ ಅಭಿವೃದ್ಧಿಪಡಿಸಿದ torque ಟಾರ್ಕ್ ನ ಅಭಿವ್ಯಕ್ತಿ ವೋಲ್ಟೇಜ್ ಮತ್ತು slip ಸ್ಲಿಪ್ ನ ಕಾರ್ಯವಾಗಿದೆ ಸ್ಲಿಪ್ ನ ನಿರ್ದಿಷ್ಟ ಮೌಲ್ಯಕ್ಕೆ torque ಟಾರ್ಕ್ ವೋಲ್ಟೇಜ್ ನ ಚೌಕಕ್ಕೆ ಅನುಪಾತದಲ್ಲಿದೆ ಅದು Thevenin's ಥೆವೆನಿನ ವೋಲ್ಟೇಜ್ ಆಗಿದೆ ಏಕೆಂದರೆ ಎಲ್ಲವೂ ನಿಯತಾಂಕಗಳು ಸ್ಥಿರವಾಗಿರುತ್ತವೆ ಆದ್ದರಿಂದ ಸ್ಥಿರ ವೋಲ್ಟೇಜ್ ನಲ್ಲಿ torque ಟಾರ್ಕ್ slip ಸ್ಲಿಪ್ ಗುಣಲಕ್ಷಣವನ್ನು ಚಿತ್ರ 14 ರಲ್ಲಿ ಯೋಜಿಸಲಾಗಿದೆ ನಾವು ಮೋಟಾರಿಂಗ್ ಭಾಗದ ಬಗ್ಗೆ ಕಲಿಯುತ್ತೇವೆ ಆದರೆ breaking ಭಾಗವನ್ನು ಅಥವಾ generating ಉತ್ಪಾದಿಸುವ ಭಾಗವನ್ನು ನಾವು ವಿವರವಾಗಿ ಚರ್ಚಿಸುವುದಿಲ್ಲ ಆದರೆ ಅದನ್ನು ನೀಡಲಾಗಿದೆ ನಾನು ಈ ರೇಖಾಚಿತ್ರವನ್ನು ಪುಸ್ತಕದಿಂದ ತೆಗೆದುಕೊಂಡಿದ್ದೇನೆ ಈ ಭಾಗವು mototring ಮೋಟಾರಿಂಗ್ ಭಾಗವಾಗಿದೆ ಇದನ್ನು ಈ ಬದಿಯಲ್ಲಿ ಬರೆಯಲಾಗಿದೆ ಇದು breaking ಬ್ರೇಕಿಂಗ್ ಮೋಡ್ ಆಗಿದೆ ಮತ್ತು ಇದು generating ಮೋಡ್ ಮತ್ತು ಇದು motoring ಮೋಟಾರಿಂಗ್ ಮೋಡ್ ಆಗಿದೆ ನಾವು ಜನರೇಟಿಂಗ್ ಮೋಡ್ ಮತ್ತು ಬ್ರೇಕಿಂಗ್ ಮೋಡ್ ಅನ್ನು ಅಧ್ಯಯನ ಮಾಡುವುದಿಲ್ಲ ನಾವು ಮೋಟಾರಿಂಗ್ ಭಾಗದಲ್ಲಿ ಆಸಕ್ತಿ ಹೊಂದಿದ್ದೇವೆ ನಮಗೆ slip ns - n ns ತಿಳಿದಿದೆ ಈ ರೇಖಾಚಿತ್ರದಲ್ಲಿ ವೇಗ ಮತ್ತು ಸ್ಲಿಪ್ ದಿಕ್ಕನ್ನು ನೀಡಲಾಗಿದೆ ಯಾವಾಗ n ns slip 0 ಇಲ್ಲಿ ಅದನ್ನು ರೇಖಾಚಿತ್ರದಲ್ಲಿ ಗುರುತಿಸಲಾಗಿದೆ ಯಾವಾಗ n 0 ಅದು ಸ್ತಬ್ಧ ಸ್ಥಿತಿಯಲ್ಲಿದೆ slip 1 ಯಾವಾಗ n 0 ಇದು n 0 ಗ್ರಾಫ್ ನಲ್ಲಿ slip ಸ್ಲಿಪ್ ನ ಮೌಲ್ಯ ಇಲ್ಲಿ 1 ವೇಗದ ದಿಕ್ಕು ಎಡದಿಂದ ಬಲಕ್ಕೆ ಮತ್ತು ಸ್ಲಿಪ್ ಗೆ ವಿರುದ್ಧವಾಗಿದೆ ವೇಗ ಹೆಚ್ಚಾದಂತೆ n ಹೆಚ್ಚುತ್ತಿದೆ ಎಂದರ್ಥ n ns ನಲ್ಲಿ ಈ ಪಾಯಿಂಟ್ ಅಲ್ಲಿ slip ಸ್ಲಿಪ್ 0 ಮತ್ತು slip ಸ್ಲಿಪ್ 1 ಯಾವಾಗ n 0 ಸ್ಥಿರ ಸ್ಥಿತಿಯಲ್ಲಿರುತ್ತದೆ ಆದ್ದರಿಂದ ಇದು ಒಂದು ಮತ್ತು ಇಲ್ಲಿ ವೇಗ 0 ಆಗಿದೆ ಇನ್ನೊಂದು ಬದಿಯಲ್ಲಿ ಇದು ಬ್ರೇಕಿಂಗ್ ಮೋಡ್ ಆಗುತ್ತಿರುವುದರಿಂದ ನೀವು ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ ಮತ್ತು ಈ ಭಾಗವು generating mode ಮೋಡ್ ಅದರ ಬಗ್ಗೆ ಸ್ವಲ್ಪ ವಿವರಣೆ ನೀಡಲಾಗುವುದು ಅಷ್ಟೇ ಮತ್ತು ಈ ಹಂತದಲ್ಲಿ slip 1 ನಾವು ಇಲ್ಲಿ torque ಟಾರ್ಕ್ ಅನ್ನು ಕಂಡುಕೊಳ್ಳುತ್ತೇವೆ ಇದನ್ನು ಸ್ಟಾರ್ಟಿಂಗ್ torque ಟಾರ್ಕ್ Ts ಎಂದು ಕರೆಯಲಾಗುತ್ತದೆ ಟಾರ್ಕ್ ಗರಿಷ್ಠವಾಗಿರುವ ಈ ಹಂತದಲ್ಲಿ ಸ್ಲಿಪ್ ಅನ್ನು smaxT ಎಂದು ಸೂಚಿಸಲಾಗುತ್ತದೆ ಅಂದರೆ slip ಸ್ಲಿಪ್ ನ ಮೌಲ್ಯ ಇದಕ್ಕಾಗಿ ಈ torque ಟಾರ್ಕ್ ಗರಿಷ್ಠವಾಗಿರುತ್ತದೆ ಮತ್ತು ಈ torque ಟಾರ್ಕ್ ಅನ್ನು Breakdown torque ಬ್ರೇಕ್ ಡೌನ್ ಟಾರ್ಕ್ ಎಂದು ಕರೆಯಲಾಗುತ್ತದೆ ಬ್ರೇಕ್ ಡೌನ್ ಟಾರ್ಕ್ ಮತ್ತು s0 ನಡುವೆ ಆಯ್ಕೆ ಮಾಡಿದ ಆಪರೇಟಿಂಗ್ ಪಾಯಿಂಟ್ ಇದನ್ನು ಪೂರ್ಣ ಲೋಡ್ ಆಪರೇಟಿಂಗ್ ಪಾಯಿಂಟ್ ಎಂದು ಕರೆಯಲಾಗುತ್ತದೆ ಏಕೆಂದರೆ slip ಸ್ಲಿಪ್ ನ ಕಡಿಮೆ ಮೌಲ್ಯಕೆ ನಾವು ಈ ಪ್ರದೇಶವನ್ನು ನೋಡುತ್ತೇವೆ ಇದು straight line ಸರಳ ರೇಖೆಯನ್ನು ಹೋಲುತ್ತದೆ ಅಥವಾ ನಾವು ಈ points ಬಿಂದುಗಳ ನಡುವೆ ಕಾರ್ಯನಿರ್ವಹಿಸುತ್ತೇವೆ ಇದನ್ನು ಪೂರ್ಣ load operating point ಲೋಡ್ ಆಪರೇಟಿಂಗ್ ಪಾಯಿಂಟ್ ಎಂದು ಕರೆಯಲಾಗುತ್ತದೆ ಈ ರೀತಿಯಾಗಿ torque slip ಟಾರ್ಕ್ ಸ್ಲಿಪ್ ಗುಣಲಕ್ಷಣವನ್ನು ಬರೆಯಲಾಗುತ್ತದೆ ಇನ್ನೊಂದು ಬದಿಯನ್ನು ಚಿತ್ರಿಸಲಾಗಿದೆ ಏಕೆಂದರೆ ನಾನು ಅವುಗಳನ್ನು ಪುಸ್ತಕದಿಂದ ತೆಗೆದುಕೊಂಡಿದ್ದೇನೆ ನಾನು ಅದನ್ನು ವಿವರಿಸುವುದಿಲ್ಲ ಏಕೆಂದರೆ ಇದು ಮೊದಲ ವರ್ಷದ ಮಟ್ಟದವರೆಗೆ ಅಲ್ಲ ಆದ್ದರಿಂದ ಅಗತ್ಯವಿಲ್ಲ ನಾವು ಎರಡನೇ ಅಥವಾ ಮೂರನೇ ವರ್ಷಕ್ಕೆ ಹೋದಾಗ ನಾವು ವಿವರವಾಗಿ ಹೆಚ್ಚು ಕಲಿಯುತ್ತೇವೆ ಕೆಲವೊಮ್ಮೆ ಈ ಗರಿಷ್ಠ torque ಟಾರ್ಕ್ Tmax ಅನ್ನು TBD ಎಂದು ಕರೆಯಲಾಗುತ್ತದೆ ಅದು ಗರಿಷ್ಠ ಟಾರ್ಕ್ ಅಥವಾ ಬ್ರೇಕ್ ಡೌನ್ ಟಾರ್ಕ್ ಆಗಿದೆ ನಾವು ಇಲ್ಲಿ ಬರೆದಿದ್ದೇವೆ ಮೋಟಾರಿಂಗ್ ಮೋಡ್ ನಲ್ಲಿ ಸ್ಲಿಪ್ 0 ರಿಂದ 1 ರ ನಡುವೆ ಇರುತ್ತದೆ ಈ ರೇಖಾಚಿತ್ರದಿಂದ ನಾವು ಸ್ಲಿಪ್ ಅನ್ನು 0 ರಿಂದ 1 ರ ನಡುವೆ ನೋಡುತ್ತೇವೆ ಆದ್ದರಿಂದ ಈ ಶ್ರೇಣಿಯ ಸ್ಲಿಪ್ ಗಾಗಿ ಸರ್ಕ್ಯೂಟ್ ಮಾದರಿಯಲ್ಲಿ ಲೋಡ್ resistance ಪ್ರತಿರೋಧ ಚಿತ್ರ 13 positive ಧನಾತ್ಮಕ ವಾಗಿದೆ ನಿಸ್ಸಂಶಯವಾಗಿ ಈ ದಿಕ್ಕಿನಲ್ಲಿ ಅಭಿವೃದ್ಧಿಪಡಿಸಲಾದ torque ಟಾರ್ಕ್ ಗೆ ಯಾಂತ್ರಿಕ ಪವರ್ ಔಟ್ಪುಟ್ ಇದೆ ಇದರಲ್ಲಿ ರೋಟರ್ ತಿರುಗುತ್ತದೆ ಅಲ್ಲದೆ s0 ನಲ್ಲಿ torque ಟಾರ್ಕ್ ಸಹ 0 ಆಗಿದೆ ಇಲ್ಲಿ ಗ್ರಾಫ್ ನಲ್ಲಿ s 0 ಈ ಹಂತದಲ್ಲಿ torque ಟಾರ್ಕ್ 0 ಆಗಿದೆ ಏಕೆಂದರೆ y axis ವೈ ಆಕ್ಸಿಸ್ ನಲ್ಲಿ ನಾವು ಟಾರ್ಕ್ ಅನ್ನು ಪ್ರತಿನಿಧಿಸುತ್ತೇವೆ ಮತ್ತು ವೇಗ ಮತ್ತು slip ಎಕ್ಸ್ ಆಕ್ಸಿಸ್ ನಲ್ಲಿ ಈ ಹಂತದಲ್ಲಿ ಟಾರ್ಕ್ 0 ಆಗಿದೆ ಈ ಹಂತದಲ್ಲಿ ಟಾರ್ಕ್ ಬ್ರೇಕ್ ಡೌನ್ TBD ಯಲ್ಲಿ ಗರಿಷ್ಠ ಮೌಲ್ಯವನ್ನು ಹೊಂದಿದೆ ನಾನು ಹೇಳಿದೆ ಆ SmaxT ಈ ಹಂತದಲ್ಲಿ ಟಾರ್ಕ್ ಬ್ರೇಕ್ ಡೌನ್ TBD ಯಲ್ಲಿ ಗರಿಷ್ಠ ಮೌಲ್ಯವನ್ನು ಹೊಂದಿದೆ ಅದರ ನಂತರ ಮೋಟರ್ breakdown torque ಸ್ಥಗಿತ ಟಾರ್ಕ್ ಗಿಂತ ಹೆಚ್ಚಿನದನ್ನು ಲೋಡ್ ಮಾಡಿದರೆ ನಿಲ್ಲಿಸಲು decelerate ಡಿಸೆಲೆರೇಟ್ ಆಗುತ್ತದೆ S 1 ರಲ್ಲಿ ಅದು ಸ್ತಬ್ಧ ಸ್ಥಿತಿ ರೋಟರ್ ಸ್ಥಿರವಾಗಿರುವಾಗ torque ಟಾರ್ಕ್ starting torque ಆರಂಭಿಕ ಟಾರ್ಕ್ Tst ಗೆ ಅನುಗುಣವಾಗಿದೆ ನಾನು ಇದನ್ನು ರೇಖಾಚಿತ್ರದಲ್ಲಿ ತೋರಿಸಿದೆ ಸಾಮಾನ್ಯವಾಗಿ ವಿನ್ಯಾಸಗೊಳಿಸಿದ ಮೋಟರ್ ಗಾಗಿ starting torque ಆರಂಭಿಕ ಟಾರ್ಕ್ maximum torque ಗರಿಷ್ಠ ಟಾರ್ಕ್ ಕ್ಕಿಂತ ಕಡಿಮೆ ಇರುತ್ತದೆ ಸಾಮಾನ್ಯ ಆಪರೇಟಿಂಗ್ ಪಾಯಿಂಟ್ TBD ಗಿಂತ ಕೆಳಗಿದೆ ಅಂದರೆ ಪೂರ್ಣ ಲೋಡ್ ಸ್ಲಿಪ್ ನಲ್ಲಿ ಗರಿಷ್ಠ ಟಾರ್ಕ್ ಸಾಮಾನ್ಯವಾಗಿ 2 ರಿಂದ 8 ಪ್ರತಿಶತ ಆದ್ದರಿಂದ ಆ TBD maximum torque ಗರಿಷ್ಠ ಟಾರ್ಕ್ ಆಗಿದೆ ಮತ್ತು ಯಾವುದೇ ಲೋಡ್ ಗೆ torque slip characteristics ಟಾರ್ಕ್ ಸ್ಲಿಪ್ ಗುಣಲಕ್ಷಣವಾಗಿದೆ ನೋಲೋಡನಿಂದ ಸ್ವಲ್ಪ ಮಟ್ಟ ಮೀರಿದ full load ಪೂರ್ಣ ಲೋಡ್ಗೆ linear ರೇಖೀಯವಾ ಗಿದೆ ನಾನು ನಿಮಗೆ ಗ್ರಾಫ್ ನಲ್ಲಿ linear ರೇಖೀಯ ಭಾಗವನ್ನು ತೋರಿಸಿದ್ದೆ ಜನರೇಟಿಂಗ್ ಮೋಡ್ slip ಸ್ಲಿಪ್ negative ನಕಾರಾತ್ಮಕವಾಗಿದೆ ಎಂದು ನೋಡಿ ನೆಗೆಟಿವ್ slip ಸ್ಲಿಪ್ ಸೂಪರ್ ಸಿಂಕ್ರೋನಸ್ ವೇಗದಲ್ಲಿ ಚಲಿಸುವ ರೋಟರ್ ಅನ್ನು ಸೂಚಿಸುತ್ತದೆ n ns ಗಿಂತ ದೊಡ್ಡದಾಗಿದೆ ಅಂದರೆ ಮೋಟರ್ ಜನರೇಟರ್ ಆಗಿ ಚಲಿಸುತ್ತಿದೆ ಲೋಡ್ resistance ಪ್ರತಿರೋಧವು ಚಿತ್ರ 13 ರ ಸರ್ಕ್ಯೂಟ್ ಮಾದರಿಯಲ್ಲಿ negative ನಕಾರಾತ್ಮಕವಾಗಿದೆ ಅಂದರೆ ಯಾಂತ್ರಿಕ ಶಕ್ತಿಯನ್ನು ಹಾಕಬೇಕು ಆದರೆ ಯಂತ್ರ ಟರ್ಮಿನಲ್ ಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಹೊರಹಾಕಲಾಗುತ್ತದೆ ಇಷ್ಟು ವಿವರಗಳು ಸಾಕು ನಾವು ಅದರ ಬಗ್ಗೆ ಮೆಷಿನ್ ಕೋರ್ಸ್ ನಲ್ಲಿ ಎರಡನೇ ಅಥವಾ ಮೂರನೇ ವರ್ಷ ಹೆಚ್ಚು ಕಲಿಯುತ್ತೇವೆ ಮತ್ತು ಬ್ರೇಕಿಂಗ್ ಮೋಡ್ ಲ್ಲಿ ಸ್ಲಿಪ್ ಒಂದಕ್ಕಿಂತ ಹೆಚ್ಚಾಗಿದೆ ಮೋಟರ್ rotating field ತಿರುಗುವ ಕ್ಷೇತ್ರಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಅಂದರೆ n 0 ಗಿಂತ ಕಡಿಮೆ negative ಋಣಾತ್ಮಕ ವಾಗಿದೆ ಅಂದರೆ ಅದು ತಿರುಗುವ ಕ್ಷೇತ್ರಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದೆ ಯಾಂತ್ರಿಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಅದು breaking ಕ್ರಿಯೆ ಯಾಂತ್ರಿಕ ಶಕ್ತಿ ರೋಟರ್ copper ತಾಮ್ರ ದಲ್ಲಿ ಶಾಖವಾಗಿ ವಿಸರ್ಜಿಸಲ್ಪಡುತ್ತದೆ ಇದು ಮೊದಲ ವರ್ಷದ ಮಟ್ಟಕ್ಕೆ ಮುಂದಿನದು ಗರಿಷ್ಠ ಅಥವಾ breakdown ಬ್ರೇಕ್ ಡೌನ್ torque ಟಾರ್ಕ್ ಅನ್ನು ಹೇಗೆ ಕಂಡುಹಿಡಿಯುವುದು ಸಮೀಕರಣ 27 ರಿಂದ dTds 0 ಇದು maximum torque ಗರಿಷ್ಠ ಟಾರ್ಕ್ ನ ಸಮೀಕರಣವಾಗಿದೆ ನಾವು s smaxT ಪಡೆಯುತ್ತೇವೆ ನಾವು d Tds 0 ಹೊಂದಿಸಿದರೆ ಮತ್ತು ಸರಳೀಕರಿಸಿ ನಾವು smaxT r2'√rth2xthxr2 ಇದು ಸಮೀಕರಣ 28 ಈಗ ನಾವು ಈ smaxT ಯನ್ನು ಇಲ್ಲಿ ಈ ಅಭಿವ್ಯಕ್ತಿಯಲ್ಲಿ ಬದಲಿಯಾಗಿ ಬಳಸಿ ಸರಳೀಕರಿಸಿ ನಾವು T T max 3ωs 0 5Vth2rth√rth2xthxr2 ಪಡೆಯುತ್ತೇವೆ ಅಂದರೆ 0 5Vth2rth√rth2xthxr2 ಸಮೀಕರಣ 29 maximum torque ಗರಿಷ್ಠ ಟಾರ್ಕ್ rotor ರೋಟರ್ resistance ರೆಸಿಸ್ಟೆನ್ಸ್ r2 ನಿಂದ ಸ್ವತಂತ್ರವಾಗಿದೆ ಎಂದು ಗಮನಿಸಬಹುದು ಆದರೆ ಅದು ಸಂಭವಿಸುವ slip ಸ್ಲಿಪ್ ಅದಕ್ಕೆ ನೇರವಾಗಿ ಅನುಪಾತದಲ್ಲಿದೆ ಆದರೆ ಸ್ಲಿಪ್ ನೇರವಾಗಿ r2 ಗೆ ಅನುಪಾತದಲ್ಲಿದೆ ಈ ಭಾಗ Tmax rotor resistance ರೋಟರ್ ರೆಸಿಸ್ಟೆನ್ಸ್ r2 ನಿಂದ ಸ್ವತಂತ್ರವಾಗಿದೆ ಆದ್ದರಿಂದ ಇದು ಸಮೀಕರಣ 29 ಮುಂದಿನದು starting torque ಆರಂಭಿಕ ಟಾರ್ಕ್ ಸ್ಟಾರ್ಟ್ ಸ್ಲಿಪ್ ನಲ್ಲಿ s 1 ಆದ್ದರಿಂದ ಸಮೀಕರಣ 27 ರಲ್ಲಿ s1 ಅನ್ನು ಹಾಕಿ ನಂತರ ನಾವು ಇದು ಆರಂಭಿಕ torque ಟಾರ್ಕ್ ಗೆ ಅಭಿವ್ಯಕ್ತಿಯನ್ನು ಪಡೆಯುತ್ತೇವೆ rotor circuit ರೋಟರ್ ಸರ್ಕ್ಯೂಟ್ ನಲ್ಲಿ resistance ಪ್ರತಿರೋಧವನ್ನು ಸೇರಿಸುವ ಮೂಲಕ starting torque ಪ್ರಾರಂಭ ಟಾರ್ಕ್ ಹೆಚ್ಚಾಗುತ್ತದೆ ನಾವು ರೋಟರ್ ಸರ್ಕ್ಯೂಟ್ ಗೆ resistance ಪ್ರತಿರೋಧವನ್ನು ಸೇರಿಸಿದರೆ ಆಗ r2 ಹೆಚ್ಚಾಗುತ್ತದೆ ಆದ್ದರಿಂದ ಕ್ರಮೇಣ ಅದನ್ನು ಹೆಚ್ಚಿಸಬಹುದು ಸಮೀಕರಣ 28 ರಿಂದ maximum starting torque ಗರಿಷ್ಠ ಆರಂಭಿಕ ಟಾರ್ಕ್ ಅನ್ನು Smax T 1ಅಂದರೆ r2 √rth2xthxr2 ಇದು ಗರಿಷ್ಠ starting torque ಆರಂಭಿಕ ಟಾರ್ಕ್ ನ ಸಮೀಕರಣವಾಗಿದೆ ಸಮೀಕರಣ 28 s 1 ಹೊಂದಿಸು ಮೂಲಕ ಗರಿಷ್ಠ starting torque ಆರಂಭಿಕ ಟಾರ್ಕ್ ಪಡೆಯುತ್ತೇವೆ ಏಕೆಂದರೆ ಇದು ಗರಿಷ್ಠ ಟಾರ್ಕ್ ಗಾಗಿ ಸ್ಲಿಪ್ ಅಭಿವ್ಯಕ್ತಿ ಆಗಿದೆ ನಾವು s 1 ಅನ್ನು ಹಾಕಿದರೆ ಆಗ starting torque ಸ್ಟಾರ್ಟಿಂಗ್ ಟಾರ್ಕ್ ಅನ್ನು ಅಂದರೆ ಸಮೀಕರಣ 20 ರಿಂದ r2 √rth2xthxr2 ಮತ್ತು ಸಮೀಕರಣ 26 ರಿಂದ ನಂತರ I2 Vthrthr2s2xthx22ಪ್ರಾರಂಭದಲ್ಲಿ 1 ಐ2ಸ್ಟಾರ್ಟ್ ಆರಂಭಿಕ current ಕರೆಂಟ್ Vthrthr22xthx22 s1 ಗಾಗಿ ಎಲ್ಲವೂ ನೇರವಾಗಿ ಇದೆ ನಾವು ಒಂದು ಅಥವಾ ಎರಡು ವಿಷಯಗಳನ್ನು ನೆನಪಿನಲ್ಲಿಡಬೇಕು single phase ಏಕ ಹಂತದ ಸರ್ಕ್ಯೂಟ್ ಪರಿಹರಿಸುವಂತೆ ಈಗ ಸಮೀಕರಣ 33 ರಿಂದ ಪ್ರಾರಂಭದ ವಿದ್ಯುತ್ ಕಡಿಮೆಯಾಗುತ್ತದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಮುಂದೆ ನಾವು slip ring ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ ನ ಪ್ರಯೋಜನವನ್ನು ಚರ್ಚಿಸುತ್ತೇವೆ ಇದರಲ್ಲಿ ಕಡಿಮೆ ಆರಂಭಿಕ current ಕರೆಂಟ್ ಲ್ಲಿ ಹೆಚ್ಚಿನ starting torque ಆರಂಭಿಕ ಟಾರ್ಕ್ ಅನ್ನು ಪಡೆಯಲಾಗುತ್ತದೆ ನಾವು ಈಗ ಅಂದಾಜು ಮಾಡಲು ಹೋಗುತ್ತೇವೆ ಈಗ ಕೆಲವೊಮ್ಮೆ ಕಾರ್ಯಾಚರಣೆಯ ಗುಣಲಕ್ಷಣದ ಭಾವನೆಯನ್ನು ಪಡೆಯಲು stator impedance ಸ್ಟಾಟರ್ ಇಂಪೆಡಾನ್ಸ್ ನಗಣ್ಯಎಂದು ಭಾವಿಸುವುದು ಅನುಕೂಲಕರವಾಗಿದೆ ಅಂದರೆ ಆರ್ಥ್ rth 0 xth 0 ನಿರ್ಲಕ್ಷಿಸಿದರೆ ನಾವು ಚಿತ್ರ 13 ಕ್ಕೆ ಹಿಂತಿರುಗಿದರೆ ಅಂತಹ ಸಂದರ್ಭದಲ್ಲಿ ನಾವು Vth V ಅನ್ನು ಕಾಣುತ್ತೇವೆ ಇಲ್ಲಿ ನಾನು ಚಿತ್ರ 12 ಚಿತ್ರ 13 ಮತ್ತು ಸಮೀಕರಣ 25 ಅನ್ನು ಬರೆದಿದ್ದೇನೆ ದಯವಿಟ್ಟು ಈ ಊಹೆಯೊಂದಿಗೆ ಹಿಂತಿರುಗಿ ಮತ್ತು rth 0 xth 0 ಬದಲಿ ಮಾಡಿ ಸಮೀಕರಣ 32 ರಲ್ಲಿ I2 Vthr2s2x22 ಪಡೆಯುತ್ತೇವೆ ಇದು ಸಮೀಕರಣ 34 ಆದ್ದರಿಂದ rth 0 xth 0 ಮತ್ತು Vth V ಸಮೀಕರಣ 27 ರಲ್ಲಿ ಬದಲಿ ಮಾಡಿ ನಾವು torque ಟಾರ್ಕ್ T 3ωs V 2 r2s r2s2x22 ಪಡೆಯುತ್ತೇವೆ ಆದ್ದರಿಂದ ಇದು ಸಮೀಕರಣ 35 ನಾವು ಪಡೆಯುತ್ತೇವೆ s smaxT r2x 2 ಊಹೆಯ ಆಧಾರದ ಮೇಲೆ rth 0 xth 0 ಮತ್ತು smaxT ಅಭಿವ್ಯಕ್ತಿಗೆ ಬದಲಿಯಾಗಿ ನಾವು s smaxT r2x 2 ಪಡೆಯುತ್ತೇವೆ ಸಂಖ್ಯಾತ್ಮಕವನ್ನು ಪರಿಹರಿಸಲು ಈ ಅಭಿವ್ಯಕ್ತಿಯ ಅಗತ್ಯವಿದೆ ಆದ್ದರಿಂದ rotor resistance ರೋಟರ್ ರೆಸಿಸ್ಟೆನ್ಸ್stand still rotor reactance ಸ್ಟ್ಯಾಂಡ್ ಸ್ಟಿಲ್ ರೋಟರ್ ರಿಯಾಕ್ಟೇನ್ಸ್ max torque ಗರಿಷ್ಠ ಟಾರ್ಕ್ ಗಾಗಿ slip ಸ್ಲಿಪ್ ಅದನ್ನು ಅಭಿವ್ಯಕ್ತಿಯಲ್ಲಿ ಹಾಕಿದರೆ 3ωs 0 5 V2x2 ಇದು ಸಮೀಕರಣ 37 ಅದೇ ರೀತಿ ಆರಂಭಿಕ ಟಾರ್ಕ್ ನ ಅಭಿವ್ಯಕ್ತಿಯಲ್ಲಿ ನಾವು ಒಂದೇ rth 0 xth 0 ಮತ್ತು Vth v starting torque ಸ್ಟಾರ್ಟಿಂಗ್ ಟಾರ್ಕ್ 3ωs v 2r2 r22x22 ಇದು ಸಮೀಕರಣ 38 ಇದನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ ಮತ್ತು ನಂತರ ನಾವು ಕೆಲವು ಸರಳೀಕೃತ ಊಹೆಗಳನ್ನು ಮಾಡುತ್ತೇವೆ ಆದ್ದರಿಂದ ಗರಿಷ್ಠ ಆರಂಭಿಕ ಟಾರ್ಕ್ ಗಾಗಿ SmaxT 1 ಅನ್ನು ಸಾಧಿಸಲಾಗುತ್ತದೆ ಈ ಷರತ್ತಿನ ಅಡಿಯಲ್ಲಿ r2 x2 ಇದಕ್ಕಾಗಿ TstartTmax 3ωS 0 5V2x2 ಆಗಿರುತ್ತದೆ ನಾವು ಈ ಅಭಿವ್ಯಕ್ತಿಯನ್ನು ಪಡೆಯುತ್ತೇವೆ ಕಡಿಮೆ slip ಸ್ಲಿಪ್ ನಲ್ಲಿ ಕೆಲವು ಅಂದಾಜು ಸಂಬಂಧ ರೇಟೆಡ್ ಪೂರ್ಣ ಲೋಡ್ ವೇಗದ ಸುತ್ತಲೂ ಇಂಡಕ್ಷನ್ ಮೋಟರ್ ನ slip ಸ್ಲಿಪ್ ತುಂಬಾ ಚಿಕ್ಕದಾಗಿದೆ r2s x2 ಗಿಂತ ಹೆಚ್ಚು ಆದ್ದರಿಂದ ಆ x 2 ಅನ್ನು ಸರಳೀಕೃತ ವಿಶ್ಲೇಷಣೆಯಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷಿಸಬಹುದು ಆದ್ದರಿಂದ ಸಮೀಕರಣ 34 ನಂತರ I2 svr2 ಗೆ ಸರಳೀಕರಿಸಲಾಗುತ್ತದೆ ನಾವು x2 ಅನ್ನು ನಿರ್ಲಕ್ಷಿಸುತ್ತಿದ್ದೇವೆ ಏಕೆಂದರೆ ನಾವು r2s x2 ಗಿಂತ ಹೆಚ್ಚು ಎಂದು ಭಾವಿಸುತ್ತಿದ್ದೇವೆ ಮತ್ತು ಮೇಲಿನ ಸಂಬಂಧದ ಆಧಾರದ ಮೇಲೆ ಸಮೀಕರಣ 35 ಅನ್ನು ಮತ್ತಷ್ಟು ಸರಳೀಕರಿಸುವುದು ಅಂದರೆ x 2 0 ಅನ್ನು ಹಾಕುತ್ತವೆ ನಂತರ T 3ωs s V2r2 ಇದು ಸಮೀಕರಣ 41 ಟಾರ್ಕ್ ಸ್ಲಿಪ್ ಸಂಬಂಧವು ಕಡಿಮೆ ಸ್ಲಿಪ್ ಪ್ರದೇಶದಲ್ಲಿ ಬಹುತೇಕ linear ರೇಖೀಯವಾಗಿದೆ ಎಂದು ಗಮನಿಸಬಹುದು ಮತ್ತು slip ಸ್ಲಿಪ್ ತುಂಬಾ ಚಿಕ್ಕದಾಗಿದ್ದಾಗ torque slip ಟಾರ್ಕ್ ಸ್ಲಿಪ್ ಸಂಬಂಧವು ಸಾಕಷ್ಟು linear ರೇಖೀಯವಾಗಿರುತ್ತದೆ ಗರಿಷ್ಠ ವಿದ್ಯುತ್ ಉತ್ಪಾದನೆಯ ಬಗ್ಗೆ ನಾವು ಚರ್ಚಿಸುತ್ತೇವೆ ಇಂಡಕ್ಷನ್ ಮೋಟರ್ ನ ವೇಗವು ಲೋಡ್ ನೊಂದಿಗೆ ಕಡಿಮೆಯಾಗುತ್ತಿದ್ದಂತೆ ಗರಿಷ್ಠ ಯಾಂತ್ರಿಕ ಪವರ್ ಔಟ್ಪುಟ್ ವೇಗದೊಂದಿಗೆ ಬದಲಾಗುವುದಿಲ್ಲ ಅಂದರೆ maximum torque ಗರಿಷ್ಠ ಟಾರ್ಕ್ ಅನ್ನು ಅಭಿವೃದ್ಧಿಪಡಿಸುವ ಸ್ಲಿಪ್ ಅನ್ನು ನಾವು ನೋಡುತ್ತೇವೆ ಚಿತ್ರದಿಂದ ಗರಿಷ್ಠ ಯಾಂತ್ರಿಕ ವಿದ್ಯುತ್ ಉತ್ಪಾದನೆ ಸ್ಥಿತಿಯನ್ನು maximum power transfer theorem ಗರಿಷ್ಠ ವಿದ್ಯುತ್ ವರ್ಗಾವಣೆ ಥಿಯೋರೆಮ್ ಮೂಲಕ ಪಡೆಯಲಾಗುತ್ತದೆ ನಾವು ನೋಡಿದ d c ಮತ್ತು a c ಸರ್ಕ್ಯೂಟ್ ಎರಡರಲ್ಲೂ ಈ ಸಂದರ್ಭದಲ್ಲಿ ಲೋಡ್ resistance ಪ್ರತಿರೋಧಕ r21s 1 ಗೆ rthr22xthx22 ಸಮನಾಗಿರಬೇಕು ಚಿತ್ರ 13 ರಲ್ಲಿ r21s 1 ಗರಿಷ್ಠ ಯಾಂತ್ರಿಕ ಶಕ್ತಿಯ ಉತ್ಪಾದನೆಗಾಗಿ ಈ ಲೋಡ್ ಪ್ರತಿರೋಧವು rthr22xthx22 ಆದರೆ ಅದು ಭೌತಿಕವಾಗಿ ಸಾಧ್ಯವಿಲ್ಲ ಗರಿಷ್ಠ ಪವರ್ ಔಟ್ಪುಟ್ ಅನ್ನು ಕಾಣಬಹುದು ಸಮೀಕರಣ 42 ರಿಂದ ವ್ಯಾಖ್ಯಾನಿಸಲಾದ ಸ್ಲಿಪ್ ಗೆ ಅನುಗುಣವಾಗಿದೆ ಆದಾಗ್ಯೂ ಈ ಸ್ಥಿತಿಯು ಅತ್ಯಂತ ಕಡಿಮೆ efficiency ದಕ್ಷತೆ ಮತ್ತು ಬಹಳ large current ದೊಡ್ಡ ವಿದ್ಯುತ್ ಕರೆಂಟ್ ಗಳಿಗೆ ಅನುಗುಣವಾಗಿದೆ ಮತ್ತು ಮೋಟರ್ ನ ಸಾಮಾನ್ಯ ಆಪರೇಟಿಂಗ್ ಪ್ರದೇಶವನ್ನು ಮೀರಿದೆ ಆದ್ದರಿಂದ maximum power transfer theorem ಗರಿಷ್ಠ ವಿದ್ಯುತ್ ವರ್ಗಾವಣೆ ಥಿಯೋರೆಮ್ ಅನ್ನು ಚಿತ್ರ 3 ಕೆ ಭೌತಿಕವಾಗಿ ಬಳಸಲು ಸಾಧ್ಯವಿಲ್ಲ maximum power theorem ಗರಿಷ್ಠ ಶಕ್ತಿಗಾಗಿ ಥಿಯೋರೆಮ್ d c ಸರ್ಕ್ಯೂಟ್ ಗಳಲ್ಲಿ rl rth ಅನ್ನು ಸಹ ನಾವು ನೋಡಿದ್ದೇವೆ ಆದರೆ ಇಲ್ಲಿ r2 ಜೊತೆಗೆ x 2ಅನ್ನು ಸೇರಿಸಲಾಗುತ್ತದೆ ಏಕೆಂದರೆ ಇದು a c ಸರ್ಕ್ಯೂಟ್ ಆಗಿದೆ ಆದ್ದರಿಂದಲೇ impedance ಅಡೆತಡೆ ಭಾಗವಿದೆ